ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳು II ಭಾಗ 4 ಎಲ್ಲರಿಗೂ ನಮಸ್ಕಾರ ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ ಆಗಿರುವ ಇಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಗೆ ನಿಮಗೆ ಸ್ವಾಗತ ನಾವು ಮಾಡ್ಯೂಲ್ 4 ಉಪನ್ಯಾಸ ಸಂಖ್ಯೆ 34 ಅನ್ನು ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳ ಭಾಗ II ಮತ್ತು ವಿಶೇಷವಾಗಿ ರೇಖೆಯ ಪ್ರಕ್ಷೇಪಣಗಳನ್ನು ಒಳಗೊಳ್ಳುತ್ತಿದ್ದೇವೆ ಒಂದು ರೇಖೆಯು ಒಂದು ಸಮತಲಕ್ಕೆ ಸಮಾನಾಂತರವಾಗಿದ್ದರೆ ಬಹುಶಃ ಇತರ ಸಮತಲಕ್ಕೆ ಸಂಬಂಧಿಸಿದಂತೆ ಓರೆಯಾದ ಕೋನವನ್ನು ಮಾಡಿದರೆ ಆ ರೇಖೆಗಳನ್ನು ಹೇಗೆ ರಚಿಸುವುದು ಎಂದು ಈ ಮೊದಲೇ ಪ್ರಯತ್ನಿಸಿದ್ದೇವೆ ಅದು ಮೊದಲ ಚತುರ್ಥಕ ಎರಡನೆಯ ಚತುರ್ಥಕ ಮೂರನೆಯ ಅಥವಾ ನಾಲ್ಕನೇ ಚತುರ್ಥಕದಲ್ಲಿ ಇದ್ದರೂ ಅದರ ಪ್ರಕ್ಷೇಪಣಗಳನ್ನು ನೋಡಲು ಪ್ರಯತ್ನಿಸುತ್ತೇವೆ ಅಲ್ಲಿ ಒಂದು ಷರತ್ತು ಏನೆಂದರೆ ರೇಖೆಯು ಒಂದು ಸಮತಲಕ್ಕೆ ಸಮಾನಾಂತರವಾಗಿರುತ್ತದೆ ಅದು ಉಲ್ಲಂಘಿಸಿದರೆ ಉದಾಹರಣೆಗೆ ಸಾಮಾನ್ಯವಾಗಿ ಲಂಬ ಸಮತಲ ಮತ್ತು ಸಮತಲದೊಂದಿಗೆ ವಿಭಿನ್ನ ಕೋನಗಳಲ್ಲಿ ಓರೆಯಾಗಿರುವ ರೇಖೆ ಇದ್ದರೆ ಅದರ ಪ್ರಕ್ಷೇಪಣಗಳನ್ನು ಹೇಗೆ ರಚಿಸುವುದು ಒಂದು ರೇಖೆಯು ಸಮತಲದೊಂದಿಗೆ ಏನು ಮಾಡುತ್ತಿದೆ ಎಂದು ತಿಳಿದಿದ್ದರೆ ಅದರೊಂದಿಗೆ ಮಾಡಿದ ಕೋನ ಯಾವುದು ಎಂದು ವಿಭಿನ್ನ ಪ್ರಶ್ನೆಗಳನ್ನು ಕೇಳುತ್ತೇವೆ ಪ್ರಕ್ಷೇಪಗಳನ್ನು ಹೇಗೆ ರಚಿಸುವುದು ಎಂದು ನಮಗೆ ತಿಳಿದಿದೆಯೇ ಎಂದು ಪ್ರಕ್ಷೇಪಗಳು ತಿಳಿದಿದ್ದರೆ ನಾವು ಕೇಳುವ ಎರಡನೆಯ ಪ್ರಶ್ನೆ ಆ ರೇಖೆಯ ನಿಜವಾದ ಉದ್ದವನ್ನು ಹೇಗೆ ಕಂಡುಹಿಡಿಯುವುದು ಎಂದು ಆದ್ದರಿಂದ ಪ್ರಕ್ಷೇಪಣಗಳನ್ನು ತಿಳಿದುಕೊಳ್ಳುವ ಮೂಲಕ ಮತ್ತು ನಿಜವಾದ ಉದ್ದವನ್ನು ನಿರ್ಮಿಸುವ ಮೂಲಕ ಎರಡನೆಯ ಪ್ರಶ್ನೆಯು ಯಾವಾಗಲೂ ಸ್ವಲ್ಪ ತೊಡಕಾಗಿರುತ್ತದೆ ಇದರಿಂದಾಗಿ ನಾವು ಮಾಡಿದ ನಿಜವಾದ ಉದ್ದ ಮತ್ತು ಇಳಿಜಾರಿನ ಕೋನಗಳು ನಮಗೆ ತಿಳಿದಿರುತ್ತವೆ ಇದರಿಂದಾಗಿ ಪ್ರಕ್ಷೇಪಗಳನ್ನು ನಿರ್ಮಿಸಬಹುದು ಎರಡೂ ಪ್ರಕರಣಗಳು ನಮ್ಮ ಇಂದಿನ ತರಗತಿಯಲ್ಲಿ ಪ್ರಯತ್ನಿಸುವ ಮತ್ತು ಪ್ರಾರಂಭಿಸೋಣ ನಾವು A B ರೇಖೆಯನ್ನು ಆರಿಸೋಣ ಈ A ಅನ್ನು ಕೆಳಗೆ ತೋರಿಸುವುದರ ಮೂಲಕ ನೋಡುತ್ತಿದ್ದರೆ ಸಮತಲ ಸಮತಲದಲ್ಲಿ a ಪಡೆಯುತ್ತೇವೆ B ಅನ್ನು ಪ್ರಕ್ಷೇಪಿಸುವ ಮೂಲಕ ಲಂಬವಾಗಿ b ಅನ್ನು ಪಡೆಯುತ್ತೇವೆ ಇದು B ಯ ಪ್ರಕ್ಷೇಪಣವಾಗಿದೆ ಇದು ಸಮತಲ ಸಮತಲದೊಂದಿಗೆ ಕೋನವು ಬೀಟಾ β ಅಥವಾ ಥೀಟಾ ϴ ಆಗಿರಬಹುದು ಅಂತೆಯೇ ನಾವು ಲಂಬ ಸಮತಲಗಳಲ್ಲಿ A B ಬಿಂದುಗಳನ್ನು ಪ್ರಕ್ಷೇಪಿಸೋಣ ಅದು a ಮತ್ತು b' ಮಾಡುತ್ತದೆ ಆದ್ದರಿಂದ ಇದು A B ರೇಖೆಗಳ ಪ್ರಕ್ಷೇಪಣವಾಗಿದೆ ಅದನ್ನು ಸಮತಲ ಸಮತಲಕ್ಕೆ ಸಂಬಂಧಿಸಿದಂತೆ ನೋಡುತ್ತಿರುವಾಗ ಅದು ಕೋನ ಆಲ್ಫಾ α ಅಥವಾ ಫೈ Φ ಮಾಡುತ್ತದೆ ಈ ಎರಡು ಕೋನಗಳು ಬೀಟಾ β ಅಥವಾ ಥೀಟಾ ϴ ಈ ಎರಡು ಕೋನಗಳು ಸಾಮಾನ್ಯವಾಗಿ ಭಿನ್ನವಾಗಿರಬಹುದು ಈ ಸಂದರ್ಭದಲ್ಲಿ ರೇಖೆಯ ಪ್ರಕ್ಷೇಪಗಳನ್ನು ಹೇಗೆ ರಚಿಸುವುದು ಇದರರ್ಥ ಲಂಬ ಸಮತಲದಲ್ಲಿ a b ಅನ್ನು ರಚಿಸಬಹುದೇ ತದನಂತರ ಅದು a ಮತ್ತು b ಆಗಿರಬಹುದು ಈ a b ಅಥವಾ a b ನಿಜವಾದ ಉದ್ದವಲ್ಲ ನಿಜವಾದ ಉದ್ದ ಯಾವಾಗಲೂ A B ಆಗಿರುತ್ತದೆ ಈ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇವೆ ಪ್ರಕ್ಷೇಪಗಳನ್ನು ತಿಳಿದಿದ್ದರೆ ಆ ಹಿಂದುಮುಂದಾದ ಸಮಸ್ಯೆಯನ್ನು ಹೇಗೆ ಪಡೆಯುವುದು ಅಥವಾ ಈ ಕೋನಗಳು ಮತ್ತು ನಿಜವಾದ ಉದ್ದಗಳನ್ನು ತಿಳಿದಿದ್ದರೆ a b ಅನ್ನು ಹೇಗೆ ಪಡೆಯಬಹುದು ಆದ್ದರಿಂದ ಲಂಬ ಸಮತಲಕ್ಕೆ ಸಂಬಂಧಿಸಿದಂತೆ ನಿಜವಾದ ಉದ್ದ AB ಯಿಂದ ಮಾಡಿದ ಕೋನವು ಅದನ್ನು ಮೇಲ್ಭಾಗದ ನೋಟದಲ್ಲಿ ಪಡೆಯುತ್ತೇವೆ ಮತ್ತು ಸಮತಲದೊಂದಿಗೆ ನಿಜವಾದ ಉದ್ದದಿಂದ ಮಾಡಿದ ಕೋನವು ಅದನ್ನು ಆ ಲಂಬ ಸಮತಲದಲ್ಲಿ ಅಥವಾ ಮುಂಭಾಗದ ನೋಟದಲ್ಲಿ ನೋಡುತ್ತೇವೆ ಈ ದಿಕ್ಕುಗಳಿಂದ ನೋಟವನ್ನು ನೋಡುತ್ತೇವೆ ಉದಾಹರಣೆಗೆ ಸಮತಲಕ್ಕೆ ಸಂಬಂಧಿಸಿದಂತೆ ಈ ಕೋನವನ್ನು ಇಲ್ಲಿ ನೋಡುತ್ತೇವೆ ಲಂಬಕ್ಕೆ ಸಂಬಂಧಿಸಿದಂತೆ ಪ್ರಕ್ಷೇಪಗಳ ರೇಖೆಯಿಂದ ಮಾಡಿದ ಕೋನ ಅಥವಾ ಈ ಲಂಬ ಸಮತಲವನ್ನು ಯಾವುದೇ ಕೋನವು ಪರಸ್ಪರ ಛೇದನೆ ಮಾಡುತ್ತವೆ ಆ ಕೋನ ಏನೇ ಇರಲಿ ಅದನ್ನು ಬೀಟಾ β ಎಂದು ನೋಡುತ್ತೇವೆ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟವು ನಿಜವಾದ ಉದ್ದವನ್ನು ಹೇಗೆ ಪಡೆಯುವುದು ಎಂದು ಪ್ರಶ್ನಿಸೋಣ ಅದಕ್ಕಾಗಿ ಈ ಕಥೆಯನ್ನು ಪ್ರಾರಂಭಿಸೋಣ ಈಗಾಗಲೇ ಈ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟದ ಕೆಲವು ಪ್ರಮುಖ ವಿಷಯಗಳನ್ನು ತಿಳಿದುಕೊಳ್ಳುತ್ತಿರಬಹುದು ಅಲ್ಲಿಂದ ಈ ನಿಜವಾದ ಉದ್ದವನ್ನು ನಿರ್ಮಿಸಲು ಬಯಸುತ್ತೇವೆ ಅದಕ್ಕಾಗಿ ನಾವು ಮಾಡಬೇಕಾಗಿರುವುದು ನಮಗೆ ಈಗಾಗಲೇ a b ತಿಳಿದಿದೆ ಎಂದು ಭಾವಿಸೋಣ ನಾವು a b ತಿಳಿದಿದ್ದೇವೆ ಏಕೆಂದರೆ a b ಅನ್ನು ನಿರ್ಮಿಸಲು ಬಯಸಿದರೆ a' ಎಷ್ಟು ದೂರದಲ್ಲಿದೆ ಎಂದು ತಿಳಿದುಕೊಳ್ಳಬೇಕು ಕೊನೆಯ ತರಗತಿಯಲ್ಲಿ ಕೋನದ ಬಗ್ಗೆ ಕಲಿತಿದ್ದೇವೆ ಮುಂದೆ ಕೋನದಿಂದ ಮಾಡಿದ ಇಳಿಜಾರಿನ ರೇಖೆಯನ್ನು ಕತ್ತರಿಸಿ ಅದನ್ನು b ಎಂದು ಮಾಡುತ್ತೇವೆ ಅಂತೆಯೇ ಕೆಳಮುಖವಾಗಿ a ಪ್ರಕ್ಷೇಪಗಳನ್ನು ಎಳೆಯಿರಿ ಆದ್ದರಿಂದ ಈ ಲಂಬ ಸಮತಲದ ಮುಂದೆ ಎಷ್ಟು ದೂರದಲ್ಲಿದೆ ಎಂದು ತಿಳಿದುಕೊಳ್ಳುತ್ತೇವೆ ನಂತರ b' ಯ ಪ್ರಕ್ಷೇಪಗಳನ್ನು ಎಳೆಯಿರಿ ನಂತರ ಅದನ್ನು ತಿರುಗಿಸಿ ಯಾವ ಕೋನದಲ್ಲಿ ಮಾಡಿದರೂ ಅದನ್ನು ಪತ್ತೆ ಹಚ್ಚುತ್ತೇವೆ ಆದ್ದರಿಂದ ಈ ಮುಂಭಾಗದ ನೋಟ ಮತ್ತು ಈ ಮೇಲ್ಭಾಗದ ನೋಟವು ನಮಗೆ ತಿಳಿದಿದೆ ಒಂದು ವೇಳೆ ನಿಜವಾದ ಉದ್ದವನ್ನು ಹೇಗೆ ನಿರ್ಮಿಸಲಿದ್ದೇವೆ ಈ a b2 ರೇಖೆಗಳನ್ನು ನಿರ್ಮಿಸಲು ab ರೇಖೆಯನ್ನು ತಿರುಗಿಸಬೇಕು ab ಮತ್ತು a b ಕಾಣುವ ಉದ್ದವಾಗಿದೆ ಈಗಾಗಲೇ a b ಮತ್ತು ab ನಿರ್ಮಿಸಿದ್ದೇವೆ ಒಮ್ಮೆ ab ರೇಖೆಯನ್ನು ಬಳಸಲು ತಿಳಿದಿದೆ b2 ಅನ್ನು ಕಂಡುಹಿಡಿಯಲು ab ರೇಖೆಯನ್ನು ಸಮತಲ ಸಮತಲಕ್ಕೆ ಹಿಂತಿರುಗಿಸುತ್ತೇವೆ ಇದು a b2 ರೇಖೆಯನ್ನು ಪಡೆಯುವಂತೆಯೇ ಒಮ್ಮೆ ಇದು a b2 ರೇಖೆಯನ್ನು ತಿಳಿದಿದೆ ಅದನ್ನು ಮತ್ತೆ ಮೇಲಕ್ಕೆ ಪ್ರಕ್ಷೇಪಿಸುತ್ತೇವೆ ಈಗಾಗಲೇ a b ಎಂಬ ರೇಖೆಯನ್ನು ತಿಳಿದಿದ್ದೇವೆ ಆದ್ದರಿಂದ b1 ಪಡೆಯಲು b ರೇಖೆಗಳು ಅಡ್ಡಲಾಗಿ ಪ್ರಕ್ಷೇಪಿಸುತ್ತೇವೆ b1 ಅನ್ನು ಪಡೆದ ನಂತರ a1 ಅನ್ನು b1' ಗೆ ಸಂಪರ್ಕಿಸುತ್ತೇವೆ ಇದು ನಿಜವಾದ ಉದ್ದವಾಗಿದೆ ಇದು ನಿಜವಾದ ಉದ್ದವನ್ನು ನಿರ್ಮಿಸುವ ವಿಧಾನವಾಗಿದೆ ಈ ಪ್ರಕ್ಷೇಪಗಳ ಉದ್ದವನ್ನು 3 ಆಯಾಮದಲ್ಲಿ ಹೊಂದಿರುವಾಗ ಈಗಾಗಲೇ AB ರೇಖೆಯನ್ನು ಹೊಂದಿದ್ದೇವೆ ಎಂದು ನೋಡೋಣ ನಾವು ಮಾಡಲು ಬಯಸುವುದು ಅದನ್ನು ಸಮತಲ ದಿಕ್ಕಿನಿಂದ ತಿರುಗಿಸುವ ಪ್ರಕ್ಷೇಪಯಾಗಿದೆ ಇದರರ್ಥ ಈ ಉದ್ದವನ್ನು ನಿಜವಾಗಿಯೂ ತಿರುಗಿಸಲು ಬಯಸುತ್ತೇವೆ ಆದ್ದರಿಂದ ಒಂದು ಬಿಂದುವನ್ನು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ ನಂತರ ಎಲ್ಲವನ್ನೂ ಮೇಲಕ್ಕೆ ವರ್ಗಾಯಿಸಿ ನಂತರ ಈ ರೇಖೆಯನ್ನು ವಿಸ್ತರಿಸಿ ಆ ನಿಜವಾದ ರೇಖೆಯನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಅದರ ನಂತರ ಅದನ್ನು ಹಿಂದಕ್ಕೆ ತಿರುಗಿಸುತ್ತೇವೆ ನಂತರ ಆ AB ರೇಖೆಯನ್ನು ಪಡೆಯುವ ಸ್ಥಿತಿಯಲ್ಲಿರುತ್ತೇವೆ ಇದು AB ರೇಖೆಗಳನ್ನು ನಿರ್ಮಿಸುವ ವಿಧಾನವಾಗಿದೆ ಅದೇ ವಿಧಾನವನ್ನು ಜ್ಯಾಮಿತೀಯವಾಗಿ ಆ ರೀತಿಯಲ್ಲಿ ಮಾಡುತ್ತಿದ್ದೇವೆ ಅದನ್ನು ತಿರುಗಿಸುವ ಮೂಲಕ a b2 ಅನ್ನು ಪಡೆಯುತ್ತೇನೆ ಮತ್ತು ನಂತರ a b2 ಅನ್ನು ಮೇಲಕ್ಕೆ ವರ್ಗಾಯಿಸಿ ಮತ್ತು b1 ಪಡೆಯಲು ಈ ರೇಖೆಯನ್ನು ವಿಸ್ತರಿಸುತ್ತೇವೆ ಇದು ನಿಜವಾದ ಉದ್ದವಾಗಿರುತ್ತದೆ ಮೊದಲನೆಯದಾಗಿ ಮೇಲ್ಭಾಗದ ನೋಟವನ್ನು ತಿರುಗಿಸಲಾಗುತ್ತದೆ XY ರೇಖೆಗೆ ಸಮಾನಾಂತರವಾಗಿ ಮಾಡಲಾಗುತ್ತದೆ ಇದು ಅನುಗುಣವಾದ ಮುಂಭಾಗದ ನೋಟ a' b1' ಅದನ್ನು a b1 ಪಡೆಯುತ್ತೇವೆ ಮತ್ತು ಅದು ಸಮತಲ ಸಮತಲದೊಂದಿಗೆ ನಿಜವಾದ ಉದ್ದ ಮತ್ತು ನಿಜವಾದ ಇಳಿಜಾರಿನ ಕೋನವನ್ನು ತೋರಿಸುತ್ತದೆ ಇನ್ನೊಂದು ಪ್ರಶ್ನೆಯನ್ನು ಕೇಳೋಣ ನಿಜವಾದ ಉದ್ದವನ್ನು ತಿಳಿದಾಗ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟವನ್ನು ಹೇಗೆ ಕಂಡುಹಿಡಿಯುವುದು ಆದ್ದರಿಂದ ಆ ಉದ್ದೇಶಕ್ಕಾಗಿ ಏನು ಮಾಡಬೇಕು ನಮಗೆ ನಿಜವಾದ ಉದ್ದ ಮತ್ತು ಲಂಬ ಸಮತಲ ಮತ್ತು ಸಮತಲ ಸಮತಲದೊಂದಿಗೆ ನಿಜವಾದ ಉದ್ದದಿಂದ ಮಾಡಿದ ಇಳಿಜಾರಿನ ಕೋನವನ್ನು ತಿಳಿದಿದ್ದೇವೆ ಇದು ಬಹಳ ನೇರವಾದ ಉದಾಹರಣೆಯಾಗಿದೆ ಏನು ಮಾಡುತ್ತೇವೆ ಹೇಗಾದರೂ ಲಂಬ ಸಮತಲ ಸಮತಲ ಸಮತಲದಿಂದ ಮಾಡಿದ ನಿಜವಾದ ಉದ್ದ ಮತ್ತು ಕೋನ ನಮಗೆ ಈಗಾಗಲೇ ತಿಳಿದಿದೆ ಆದ್ದರಿಂದ ಲಂಬ ಸಮತಲದೊಂದಿಗೆ ಕೋನವು ಅದನ್ನು ಮೇಲ್ಭಾಗದ ನೋಟದಲ್ಲಿ ಮತ್ತು ಸಮತಲ ಕೋನವನ್ನು ಅದನ್ನು ಮುಂದಿನ ನೋಟದಲ್ಲಿ ನೋಡುತ್ತೇವೆ ನಿಜವಾದ ಉದ್ದಕ್ಕಾಗಿ ಲಂಬ ಸಮತಲದೊಂದಿಗೆ ಥೀಟಾ ϴ ಕೋನದೊಂದಿಗೆ ತಿಳಿದಿದ್ದೇವೆ ಅದನ್ನು ನಿರ್ಮಿಸುತ್ತೇವೆ ಒಮ್ಮೆ ನಿಜವಾದ ಉದ್ದವನ್ನು ತಿಳಿದಿದ್ದೇವೆ a' b' ಅನ್ನು ನಿರ್ಮಿಸಬಹುದು ಅಂತೆಯೇ ನಿರ್ದಿಷ್ಟ ಕೋನದ ಫೈ Φ ಯೊಂದಿಗೆ ನಿಜವಾದ ಉದ್ದವನ್ನು ತಿಳಿದಿದ್ದೇವೆ a b ಅನ್ನು ಸಹ ನಿರ್ಮಿಸಬಹುದು ಒಮ್ಮೆ ಈ ನಿಜವಾದ ಉದ್ದವನ್ನು ತಿಳಿದುಕೊಂಡರೆ ಇದನ್ನು ಕೆಳಕ್ಕೆ ಪ್ರಕ್ಷೇಪಿಸಬಹುದು ಇದನ್ನು ಮಾಡಿದಾಗ ಮುಕ್ತ ಕೋನವನ್ನು ನಿರ್ಮಿಸಲು ಅದನ್ನು 90 ಡಿಗ್ರಿಗಳಷ್ಟು ತಿರುಗಿಸುತ್ತೇವೆ ಆದ್ದರಿಂದ ಅದು ಆ ಬಿಂದುವಿನಲ್ಲಿ ಛೇದಕವಾಗಲಿದೆ ಮತ್ತು ನಿಜವಾದ ಉದ್ದ ಮತ್ತು ಮೇಲ್ಭಾಗದ ನೋಟವನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಅದನ್ನು ಮತ್ತೊಮ್ಮೆ ಮಾಡೋಣ ಒಮ್ಮೆ ಈ ನಿಜವಾದ ಉದ್ದವನ್ನು a b1 ಎಂದು ತಿಳಿದುಕೊಂಡಿದ್ದೇವೆ a b1 ಬಿಂದುವನ್ನು ಎಲ್ಲಾ ಕೆಳಕ್ಕೆ ಪ್ರಕ್ಷೇಪಿಸುತ್ತೇವೆ ಅಲ್ಲಿ ಈ ನಿಜವಾದ ಉದ್ದದ ರೇಖೆಯನ್ನು ಮೇಲ್ಭಾಗದ ನೋಟದ ರೇಖೆಯ ಕಡೆಗೆ ನಿರ್ಮಿಸಲಿದ್ದೇವೆ ಅದನ್ನು ತಿರುಗಿಸಿ ಕೋನ ಫೈ Φ ಮಾಡುವ ಮೇಲ್ಭಾಗದ ನೋಟದ ರೇಖೆಯನ್ನು ಪಡೆಯಲು ಮತ್ತು a b ಅನ್ನು ನಿರ್ಮಿಸುವ ಸ್ಥಿತಿಯಲ್ಲಿರುತ್ತೇವೆ ಒಮ್ಮೆ a b ರೇಖೆ ಇದ್ದರೆ ಮತ್ತು ಈಗಾಗಲೇ ನಿಜವಾದ ಉದ್ದದ ರೇಖೆ ಇದ್ದರೆ ಅದನ್ನು ಇಲ್ಲಿಯವರೆಗೆ ಮೇಲಕ್ಕೆ ಪ್ರಕ್ಷೇಪಿಸುತ್ತೇವೆ ಮತ್ತು ನಂತರ ಮುಂಭಾಗದ ನೋಟವನ್ನು ನಿರ್ಮಿಸುವ ಸ್ಥಿತಿಯಲ್ಲಿ ತಿರುಗಿಸುತ್ತೇವೆ ಈ A ಬಿಂದು ಎಚ್ ಮುಂದೆ 10 ಮಿ ಮೊದಲನೆಯದಾಗಿ AB ಮೊದಲ ಚತುರ್ಭುಜದಲ್ಲಿರಬಹುದು ಎಂದು ದೃಶ್ಯೀಕರಿಸುತ್ತೇವೆ ಎಚ್ ಗಿಂತ 12 ಮಿ ಮತ್ತು ವಿ ನ ಮುಂದೆ 10 ಮಿ ಮತ್ತು ಈ ನಿಜವಾದ ರೇಖೆ 75 ಮಿ ಅದು ಆ ಬಿಂದುವಿನಿಂದ 75 ಮಿ ಆಗಿರಬಹುದು ಆದರೆ ಇದು ಸಮತಲ ಸಮತಲಕ್ಕೆ 30 ಡಿಗ್ರಿ ಮತ್ತು ಲಂಬ ಸಮತಲಕ್ಕೆ 40 ಡಿಗ್ರಿಗಳನ್ನು ಮಾಡಬೇಕಿದೆ ಆ ದಿಕ್ಕಿನಲ್ಲಿ b ಬಿಂದುವನ್ನು ಪತ್ತೆ ಮಾಡುತ್ತೇವೆ ಕ್ಷಮಿಸಿ ನಾವು ಪರಿಹಾರವನ್ನು ನೋಡೋಣ ಮೊದಲನೆಯದಾಗಿ XY ರೇಖೆಯನ್ನು ರಚಿಸಬೇಕಾಗಿದೆ ಈ XY ರೇಖೆಯನ್ನು ರಚಿಸೋಣ ನಂತರ XY ರೇಖೆಯಿಂದ 12 ಮಿ ಗುರುತಿಸುತ್ತೇವೆ ಬಿಂದು a ಗಾಗಿ 12 ಮಿ ಮತ್ತು XY ರೇಖೆಯ ಕೆಳಗೆ 10 ಮಿ ಕೂಡ ಗುರುತಿಸುತ್ತಿದ್ದೇವೆ ಏಕೆಂದರೆ ಆ ಸಮತಲ ಪ್ರಕ್ಷೇಪಣಗಳನ್ನು ತಿರುಗಿಸಲಿದ್ದೇವೆ ಆದ್ದರಿಂದ ಅದರ ಕೆಳಗೆ 10 ಮಿ ಮೀ ಇರುತ್ತದೆ ಏಕೆಂದರೆ ಅದು ವಿ ಯ ಮುಂಭಾಗದ ದಿಕ್ಕಿನಲ್ಲಿರುವುದರಿಂದ ಅದನ್ನು ತಿರುಗಿಸಲಿದ್ದೇವೆ ಇದನ್ನು a ಬಿಂದು ಸಹ ಹೊಂದಿದ್ದೇವೆ ನಾವು ಕೆನ್ನೇರಳೆ ಬಣ್ಣವನ್ನು ಬಳಸೋಣ ನಮಗೆ a ಮತ್ತು a' ಬಿಂದು ತಿಳಿದಿವೆ ಈಗ ನಾವು ಮಾಡಬೇಕಾಗಿರುವುದು ಸಮತಲ ಸಮತಲಕ್ಕೆ ಸಂಬಂಧಿಸಿದಂತೆ 30 ಡಿಗ್ರಿ ಅದನ್ನು ಮುಂದಿನ ನೋಟದಲ್ಲಿ ನೋಡುತ್ತೇವೆ ಆದ್ದರಿಂದ a ನಿಂದ 30 ಡಿಗ್ರಿ ಕೋನವನ್ನು ತೆಗೆದುಕೊಳ್ಳಿ ನಾವು 30 ಡಿಗ್ರಿ ಕೋನವನ್ನು ಎಳೆಯಬೇಕು ಈ ರೀತಿಯಾಗಿ ನಿಜವಾದ ಉದ್ದವನ್ನು 75 ಮಿ ಎಂದು ಗುರುತಿಸುವ ಸ್ಥಿತಿಯಲ್ಲಿರುತ್ತೇವೆ ನಾವು 75 ಮಿ ರೇಖೆಯನ್ನು 30 ಡಿಗ್ರಿ ಕೋನದಲ್ಲಿ ರಚಿಸುತ್ತೇವೆ ಮತ್ತು ಅದನ್ನು b1 ಎಂದು ಕರೆಯುತ್ತೇವೆ ಅಂತೆಯೇ 40 ಡಿಗ್ರಿ ಕೋನವನ್ನು ಆಯ್ಕೆಮಾಡಿ ಮತ್ತು ಈ 75 ಮಿ ಉದ್ದವನ್ನು ಕಂಡುಹಿಡಿಯಿರಿ ಅಂತೆಯೇ 40 ಡಿಗ್ರಿ ಕೋನವನ್ನು ಆರಿಸಿ ಮತ್ತು ಈ 75 ಮಿ ಉದ್ದವನ್ನು ಗುರುತಿಸಿ ಆದ್ದರಿಂದ 40 ಡಿಗ್ರಿ ಕೋನದೊಂದಿಗೆ 75 ಮಿ ರೇಖೆಯನ್ನು ರಚಿಸುತ್ತೇವೆ ನಮಗೆ ಎರಡೂ ರೇಖೆಗಳು ತಿಳಿದಿವೆ ಮತ್ತು ಅದನ್ನು b1 ಮತ್ತು b1' ಎಂದು ಗುರುತಿಸುತ್ತೇವೆ ಈಗ ಈ ನಿಜವಾದ ಉದ್ದಗಳ ಸಮತಲ ಭಾಗವನ್ನು ರಚಿಸಬೇಕಾಗಿದೆ ಆದ್ದರಿಂದ ಇದನ್ನು ಒಂದು ನಿಜವಾದ ಉದ್ದ ಮತ್ತು ಇದು ಕೂಡ ನಿಜವಾದ ಉದ್ದದ ರೇಖೆ ಎಂದು ಕರೆಯುತ್ತೇವೆ ಒಮ್ಮೆ ನಿಜವಾದ ಉದ್ದದ a b1 ಸಮತಲವಾಗಿರುವ ಭಾಗವನ್ನು ಹೊಂದಿದ್ದೇವೆ ನಂತರ b1 ಬಿಂದುವಿನಿಂದ ರಚಿಸಲಿದ್ದೇವೆ ಆದ್ದರಿಂದ b1 ರಿಂದ ಸಮತಲ ಭಾಗವನ್ನು a b1 ಪಡೆಯಲು ಇದನ್ನು ಮೇಲಕ್ಕೆ ಪ್ರಕ್ಷೇಪಿಸುತ್ತೇವೆ ಮತ್ತು ಅದನ್ನು 1 ಎಂದು ಹೆಸರಿಸಲಿದ್ದೇವೆ ನಂತರ ಅದು ಉದ್ದ a1 ಆಗಿದೆ ಅದೇ ರೀತಿ ಇದನ್ನು b1 ನಿಂದ ಸಮತಲ ಭಾಗ 1 ಮತ್ತು 1 ನಿಂದ ಮಾಡುತ್ತೇವೆ ನಾವು a1 ಅನ್ನು ನೋಡುತ್ತಿದ್ದರೆ ಇದು a1 ಉದ್ದವನ್ನು ತಿರುಗಿಸಬೇಕಾಗಿದೆ ಆದ್ದರಿಂದ ಕಂಸವನ್ನು ರಚಿಸಲು ಕೈವಾರ ಬಳಸಿ ಈ ಉದ್ದವನ್ನು a1 ಆರಿಸುತ್ತಿದ್ದರೆ ಅದು ಆ ಬಿಂದುಗಳ ಮೂಲಕ ಹಾದು ಹೋಗುತ್ತದೆ ಅಂತೆಯೇ ತ್ರಿಜ್ಯೀಯವಾಗಿ ಆ ದಿಕ್ಕಿನಲ್ಲಿ ಪ್ರಕ್ಷೇಪಿಸುವುದು ಆದ್ದರಿಂದ ಇದು ಮತ್ತೊಂದು ಕಂಸವನ್ನು ಮಾಡುತ್ತದೆ ಇದನ್ನು a ನ ಸ್ಥಳಕ್ಕೆ ವಿಸ್ತರಿಸಿ ಮತ್ತು ತೋರಿಸಿರುವಂತೆ a ಕೇಂದ್ರವಾಗಿ ತಿರುಗಿಸಿ b ಎಂದು ಗುರುತಿಸುತ್ತೇವೆ ನಂತರ ಮುಂದಿನ ನೋಟದಲ್ಲಿ a b ಗೆ ಸೇರಿಸುತ್ತೇವೆ ಆದ್ದರಿಂದ ನಾವು ಮಾಡಬೇಕಾಗಿರುವುದು ಇಲ್ಲಿ ಈ b1 ರಿಂದ ಒಂದು ರೇಖೆಯನ್ನು ವಿಸ್ತರಿಸುತ್ತಿದ್ದೇವೆ ಮತ್ತು b' ಅನ್ನು ಕಂಡುಹಿಡಿಯಲು ಈ ರೀತಿಯಲ್ಲಿ ತಿರುಗಿಸುತ್ತೇವೆ ಅಂತೆಯೇ b' ಅನ್ನು ಕಂಡುಹಿಡಿಯಲು ಈ b1 ಅನ್ನು ಈ ರೀತಿಯಲ್ಲಿ ವಿಸ್ತರಿಸುತ್ತಿದ್ದೇವೆ ಒಮ್ಮೆ ಈ ಬಿಂದುಗಳ ಬಗ್ಗೆ ತಿಳಿದಿದ್ದೇವೆ ನಾವು ನೀಲಿ ಬಣ್ಣವನ್ನು ಬಳಸೋಣ ನಾವು b ಬಿಂದುವನ್ನು ತಿಳಿದಿದ್ದೇವೆ ಈ ರೇಖೆಯ ವಿಸ್ತರಣೆಯಿಂದ b ಬಿಂದುವನ್ನು ಸಹ ತಿಳಿದಿದ್ದೇವೆ ಈ ಕಾಣುವ ಉದ್ದದ ರೇಖೆಗಳನ್ನು ಪಡೆಯಲು ಅದನ್ನು ಸಂಪರ್ಕಿಸಬಹುದು ಇದು a ಮತ್ತು a' ಆದ್ದರಿಂದ ಇದು ಮುಂಭಾಗದ ನೋಟ ಮತ್ತು ಇದು ವ್ಯವಸ್ಥೆಯ ಮೇಲ್ಭಾಗದ ನೋಟವಾಗಿರುತ್ತದೆ ಅದನ್ನು ಮತ್ತೊಮ್ಮೆ ಪುನರಾವರ್ತಿಸೋಣ ಮೊದಲಿಗೆ ಕೋನವನ್ನು ಮಾಡುವ ಈ ನಿಜವಾದ ರೇಖೆಯನ್ನು ಗುರುತಿಸಬೇಕು ಅಂತೆಯೇ ಕೋನವನ್ನು ಮಾಡುವ ನಿಜವಾದ ರೇಖೆಯನ್ನು ಗುರುತಿಸಿದ್ದೇವೆ ಅದನ್ನು ಮೇಲಕ್ಕೆ ತಿರುಗಿಸುವ ರೀತಿಯಲ್ಲಿ ಪ್ರಕ್ಷೇಪಿಸುತ್ತೇವೆ ಈಗಾಗಲೇ ಈ b1 ಪ್ರಕ್ಷೇಪಗಳು b' ಅನ್ನು ಕತ್ತರಿಸಲು ಅದನ್ನು ವಿಸ್ತರಿಸುತ್ತವೆ ಎಂದು ನಮಗೆ ತಿಳಿದಿದೆ ಅದು ಮುಗಿದ ನಂತರ ಮುಂಭಾಗದ ನೋಟ ಮತ್ತು ಮೇಲ್ಭಾಗದ ನೋಟವನ್ನು ಪಡೆಯಲು ಈ ರೇಖೆಗಳನ್ನು ಸಂಪರ್ಕಿಸುತ್ತೇವೆ ಡ್ರಾಯಿಂಗ್ ಹಾಳೆಯಲ್ಲಿ ಈ ಉದಾಹರಣೆಯನ್ನು ಅಭ್ಯಾಸ ಮಾಡೋಣ ನಂತರ ಶೋಧನೆಯನ್ನು ಸಂಕ್ಷಿಪ್ತವಾಗಿ ಹೇಳುತ್ತೇವೆ ಆದ್ದರಿಂದ ಅಭ್ಯಾಸವಾಗಿ ಮೊದಲನೆಯದು XY ರೇಖೆಯನ್ನು ಎಳೆಯಿರಿ ಇದು XY ರೇಖೆ ಮೊದಲ ಹಂತವು ನಿಜವಾದ ರೇಖೆಯನ್ನು 75 ಮಿ ಎಂದು ಗುರುತಿಸಬೇಕು ಅದಕ್ಕಾಗಿ XY ರೇಖೆಯಿಂದ 12 ಮಿ ಎತ್ತರದ a ಬಿಂದುವನ್ನು ಕಂಡುಹಿಡಿಯಬೇಕು ಇದು X ಅಕ್ಷ ಮತ್ತು Y ಅಕ್ಷವಾಗಿರುತ್ತದೆ ಇಲ್ಲಿ 12 ಮಿ ಎಂದು ಗುರುತಿಸಬೇಕು ಇದನ್ನು a ಎಂದು ಕರೆಯೋಣ ನಾವು a ನಿಂದ 30 ಡಿಗ್ರಿ ಕೋನವನ್ನು ತೆಗೆದುಕೊಳ್ಳಬೇಕಾಗಿದೆ ಆದ್ದರಿಂದ ಇಲ್ಲಿ ಒಂದು ಸಮತಲ ರೇಖೆಯನ್ನು ರಚಿಸುತ್ತೇವೆ ಮತ್ತು 30 ಡಿಗ್ರಿ ಕೋನಗಳನ್ನು ಗುರುತಿಸಿದ ನಂತರ ಈ ರೇಖೆಗಳನ್ನು ಸೇರಿಕೊಳ್ಳಬೇಕು ಮತ್ತು ಅಲ್ಲಿ ಗುರುತಿಸಬೇಕಾದ 30 ಕೋನಗಳು ಈ ರೇಖೆಗಳನ್ನು ಸೇರುತ್ತವೆ ಮತ್ತು ನಾವು ಏನು ಕಂಡುಹಿಡಿಯಬೇಕಾದದ್ದು ನಾವು ಏನು ಗುರುತಿಸಬೇಕು ಅಂದರೆ ನಾವು 75 ಮಿ ಗುರುತಿಸಬೇಕು ಇದು ನಿಜವಾದ ಉದ್ದವಾಗಿದೆ ಆದ್ದರಿಂದ b1' ಎಂದು ಹೆಸರಿಸಿ ಮತ್ತು ಈ ರೇಖೆಗಳನ್ನು ಸೇರಿಸುತ್ತೇವೆ ಅಂತೆಯೇ ಆ ನಿಜವಾದ ರೇಖೆಯನ್ನು ಕೆಳಮುಖ ದಿಕ್ಕಿನಲ್ಲಿ ಪತ್ತೆ ಮಾಡೋಣ ಅದಕ್ಕಾಗಿ a ಬಿಂದುವಿನ ಪ್ರಕ್ಷೇಪಣಗಳನ್ನು ಮಾಡಬೇಕು ಮತ್ತು ಅದು XY ರೇಖೆಗಿಂತ 10 ಮಿ ಕೆಳಗೆ ಇರಬೇಕು ಆದ್ದರಿಂದ ಇದು ಒಂದು ಬಿಂದುವಾಗಿರುತ್ತದೆ ಅದು ಸಮತಲ ರೇಖೆಯೊಂದಿಗೆ 40 ಡಿಗ್ರಿಗಳನ್ನು ಮಾಡಬೇಕಿದೆ ಆದ್ದರಿಂದ ಈ ರೇಖೆಗೆ ಸೇರುತ್ತಿದ್ದರೆ ಅದು ಆ ರೀತಿಯಲ್ಲಿ ಒಂದು ಕೋನವನ್ನು ಮಾಡುತ್ತದೆ ಈ ಬಿಂದುವನ್ನು b1 ಎಂದು ಕರೆಯುತ್ತೇವೆ ಮತ್ತು ಇದನ್ನು ಸೇರಿಸಿ ಈ ಪ್ರಕ್ಷೇಪಣಗಳನ್ನು ಹೊಂದಿರುವಾಗ b1 ಮತ್ತು b1 ವಿಭಿನ್ನವಾಗಿರುತ್ತದೆ ಎಂದು ನೋಡುತ್ತೇವೆ ನಿಜವಾದ ಉದ್ದಗಳನ್ನು ಮಾಡಲಾಗುತ್ತದೆ ಈಗ ನಾವು ಮಾಡಬೇಕಾಗಿರುವುದು ಈ ನಿಜವಾದ ರೇಖೆಗಳನ್ನು ಕೆಳಗೆ ತೋರಿಸುವುದು ಸಮಾನಾಂತರವಾಗಿ ಎಲ್ಲಾ ರೀತಿಯಲ್ಲಿ ಕೆಳಗೆ ತೋರಿಸುವುದು ಅಂತೆಯೇ ಈ ರೇಖೆಗಳನ್ನು ಸಮಾನಾಂತರವಾಗಿ ಪ್ರಕ್ಷೇಪಿಸುತ್ತೇವೆ ಆದ್ದರಿಂದ ಈ ಪ್ರಕ್ಷೇಪಗಳಲ್ಲಿ ವರ್ಗಾಯಿಸಬೇಕಾದದ್ದನ್ನು ಗುರುತಿಸಿ ಅದನ್ನು 1 ಮತ್ತು 1 ಎಂದು ಗುರುತಿಸೋಣ ಆದ್ದರಿಂದ ಈ ಉದ್ದವನ್ನು ಆ ರೀತಿಯಲ್ಲಿ ವರ್ಗಾಯಿಸಿ ಅದೇ ರೀತಿ ಈ ಉದ್ದವನ್ನು ವರ್ಗಾಯಿಸಿ ಏಕೆಂದರೆ ಅದು ಇಲ್ಲಿರುವ ಯಾವುದನ್ನಾದರೂ ಪ್ರಕ್ಷೇಪಿಸುತ್ತಿದೆ ಈ ಬಿಂದುವಿನಿಂದ ಅದನ್ನು ಪ್ರಕ್ಷೇಪಿಸಬೇಕಾಗಿದೆ ಅದನ್ನು ಆ ರೀತಿಯಲ್ಲಿ ಪ್ರಕ್ಷೇಪಿಸಬೇಕಾಗಿದೆ ಒಮ್ಮೆ ನಾವು ಕಂಸಗಳನ್ನು ರಚಿಸಿದ್ದೇವೆ ಈ ನಿಜವಾದ ರೇಖೆಗಳನ್ನು ವಿಸ್ತರಿಸುವುದು ನಮಗೆ ತುಂಬಾ ಸುಲಭ ಇದು ನಿಜವಾದ ರೇಖೆಯಾಗಿರಬೇಕು ಅದನ್ನು b1' ರಿಂದ ಆ ರೀತಿಯಲ್ಲಿ ವಿಸ್ತರಿಸಬೇಕು ಅದನ್ನು ನಿಜವಾಗಿಯೂ ಮಾಡಬೇಕು ಅಂತೆಯೇ ಛೇದಿಸಲು ಹೋಗುವ ಕಂಸಗಳನ್ನು ಗುರುತಿಸಬೇಕು ಇದನ್ನು ಅಲ್ಲಿ ಛೇದಿಸಲಾಗುತ್ತದೆ ಮತ್ತು ಈ ರೇಖೆಯನ್ನು ಸೇರಿಸುತ್ತೇವೆ ಇದು ಕಾಣುವ ಉದ್ದ a b ಆಗಿರುತ್ತದೆ ಅಂತೆಯೇ ಈ ಉದ್ದವನ್ನು ತಿರುಗಿಸುವ ರೀತಿಯಲ್ಲಿ b1 ಅನ್ನು ವಿಸ್ತರಿಸಬೇಕಾಗಿದೆ ಆದ್ದರಿಂದ ಅದನ್ನು ಇಲ್ಲಿ ಮಾಡಲು ಹೊರಟಿದ್ದೇವೆ ಒಂದು ವೇಳೆ ಆ ರೇಖೆಗಳನ್ನು ಸೇರಿಸುತ್ತೇವೆ ಮತ್ತು ಇದು ab ಆಗಿರುತ್ತದೆ ಮತ್ತು ಆ ಉದ್ದಗಳು ಯಾವುವು ಎಂದು ಕಂಡುಕೊಳ್ಳೋಣ ಆದ್ದರಿಂದ ಪ್ರಕ್ಷೇಪಗಳ ಉದ್ದ ಅದನ್ನು ಲಂಬ ಸಮತಲ ಮತ್ತು ಸಮತಲ ಎಂದು ಗಮನಿಸೋಣ ನಮಗೆ ಆಸಕ್ತಿಯು ಪ್ರಕ್ಷೇಪಗಳ ಉದ್ದಗಳು ಅದು ಎಷ್ಟು ಇರುತ್ತದೆ ಅದನ್ನು ಅಳೆಯಿದರೆ ಅದು 64 ಮಿ ಆಗಿರುತ್ತದೆ ಅದನ್ನು 64 ಮಿ ಎಂದು ಗುರುತಿಸಬೇಕು ಆದ್ದರಿಂದ ಇದು ab ರೇಖೆಗಳಿಗೆ ಸಮಾನಾಂತರವಾಗಿರುತ್ತದೆ ಮತ್ತು ಇದು 64 ಮಿ ಆಗಿರುತ್ತದೆ ಅಂತೆಯೇ a b ರೇಖೆಯು 39 ಮಿ ಆಗಿರುತ್ತದೆ ರೇಖೆಗಳಿಗೆ ಸಮಾನಾಂತರವಾಗಿ ಇದನ್ನು 39 ಮಿ ಎಂದು ಗುರುತಿಸುತ್ತಿದ್ದೇವೆ ಒಂದು ರೇಖೆಯನ್ನು ಲಂಬ ಸಮತಲ ಮತ್ತು ಸಮತಲ ಸಮತಲಕ್ಕೆ ಎರಡಕ್ಕೂ ಓರೆ ಮಾಡಿದಾಗ ಈ ಮುಂಭಾಗದ ನೋಟ ಮತ್ತು ವ್ಯವಸ್ಥೆಯ ಮೇಲ್ಭಾಗದ ನೋಟವನ್ನು ನಿರ್ಮಿಸಲು ಈ ರೀತಿಯ ಪ್ರಕ್ಷೇಪಗಳನ್ನು ಬಳಸಬೇಕಾಗುತ್ತದೆ ಮುಂದಿನ ತರಗತಿಯಲ್ಲಿ ಹೆಚ್ಚಿನ ಉದಾಹರಣೆಗಳನ್ನು ನೋಡೋಣ